ಆದ್ದರಿಂದ ಬ್ರೈನ್ ಎಂಬ ಸಂಕೀರ್ಣ ರಚನೆಯ ಕಲ್ಪನೆಯನ್ನು ನೀವು ಈಗ ಪಡೆದುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅದರ ಕೆಲಸವನ್ನು ನೀವು ಹೇಗೆ ವಿಶ್ಲೇಷಿಸುತ್ತೀರಿ ನರವಿಜ್ಞಾನಿಗಳ ಬಯಕೆ ಜೀವನಕ್ಕೆ ಅಂತಿಮ ಸಾಕ್ಷಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಮೆದುಳು ನೋಡುತ್ತದೆ ನೀವು ನರಪ್ರೇಕ್ಷಕ ಮಟ್ಟಕ್ಕೆ ಇಳಿಸದ ಹೊರತು ನೀವು ಕಾಣುವುದಿಲ್ಲ ಲೋಹದ ತಂತಿಯಲ್ಲಿ ವಿದ್ಯುತ್ ಚಟುವಟಿಕೆ ಹರಿಯುವುದನ್ನು ನೀವು ನೋಡಲಾಗುವುದಿಲ್ಲ ಆದ್ದರಿಂದ ಅಂತಹ ತಂತ್ರಜ್ಞಾನದ ಅನುಪಸ್ಥಿತಿಯಲ್ಲಿ ನೀವು ಎಲ್ಲಾ ಅನುಕರಿಸಿದ ಸಿಬ್ಬಂದಿಗಳೊಂದಿಗೆ ವೀಡಿಯೊ ವಿಶ್ಲೇಷಣೆ ಮಾಡಬಹುದು ವೀಡಿಯೊಗಳಲ್ಲಿ ನೀವು ಸಿಗ್ನಲ್ಗಳು ನಡೆಯುತ್ತಿರುವುದನ್ನು ನೋಡಲು ಸಾಧ್ಯವಾಗುತ್ತದೆ ರಾಸಾಯನಿಕ ಹೊರಸೂಸುವಿಕೆಯೊಂದಿಗೆ ಮೆದುಳಿನ ವಿದ್ಯುತ್ ಚಟುವಟಿಕೆಯಲ್ಲಿ ನಡೆಯುತ್ತದೆ ನೀವು ಮೆದುಳಿನ ಒಳಗೆ ಹೇಗೆ ನೋಡುತ್ತೀರಿ ಮನಸ್ಸನ್ನು ತಿಳಿಯಲು ಸಾರ್ವತ್ರಿಕ ಸಾಧನವಿದೆ ನಾವು ಮೆದುಳಿನ ಸಂಶೋಧನೆಯ ಸಮಸ್ಯೆಯನ್ನು ನೋಡೋಣ ನನ್ನ ಕೊನೆಯ ಉಪನ್ಯಾಸಗಳಿಗೆ ಮೆದುಳು ಹೇಗೆ ಲೆಕ್ಕಾಚಾರ ಮಾಡುತ್ತದೆ ಮತ್ತು ಇಂಟರ್ಫೇಸ್ ಮಾಡುತ್ತದೆ ಎಂಬುದನ್ನು ನಾವು ಕಲಿಯುತ್ತೇವೆ ನೀವು ಮೆದುಳಿನಲ್ಲಿನ ಚಟುವಟಿಕೆಯನ್ನು ಅಳೆಯಬೇಕಾಗುತ್ತದೆ ಚಟುವಟಿಕೆಯನ್ನು ಪ್ರತಿಬಿಂಬಿಸುವ ಕೆಲವು ಮಾರ್ಗಗಳನ್ನು ಕಂಡುಕೊಳ್ಳಿ ಇವು ಪರೋಕ್ಷ ಸಾಕ್ಷ್ಯಗಳಾಗಿವೆ ಕೆಲವು ಉದಾಹರಣೆಗಳಲ್ಲಿ ಸಿಟಿ ಸ್ಕ್ಯಾನ್ ಎಂಆರ್ಐ ಸೇರಿವೆ ಮನಸ್ಸನ್ನು ತಿಳಿಯುವ ಸಾರ್ವತ್ರಿಕ ಸಾಧನವು ಅರ್ಥಮಾಡಿಕೊಳ್ಳುವುದು ತುಂಬಾ ಕಷ್ಟ ನೀವು ಇತರ ಜನರಿಂದ ಜನರನ್ನು ತಿಳಿದಿದ್ದೀರಿ ನಿಮ್ಮ ಮನಸ್ಸು ಆಗಾಗ್ಗೆ ಇತರ ಜನರನ್ನು ಅವರ ನಡವಳಿಕೆ ಪ್ರೇರಣೆಗಳು ಮತ್ತು ಆಲೋಚನೆಗಳನ್ನು ಗಮನಿಸುತ್ತದೆ ಇದು ಇತರ ವ್ಯಕ್ತಿಯು ಕಂಡದ್ದನ್ನು ಕಲ್ಪಿಸುತ್ತದೆ ಆದರೆ ಇನ್ನೊಬ್ಬ ವ್ಯಕ್ತಿಯ ಮನಸ್ಸನ್ನು ನೋಡಲು ನಿಮಗೆ ನಿಜವಾಗಿಯೂ ಹೇಗೆ ಸಾಧ್ಯವಾಗುತ್ತದೆ ಮೆದುಳಿನ ಆಧುನಿಕ ತಾಂತ್ರಿಕ ಪ್ರಗತಿಗೆ ಮೊದಲು ಪ್ರಕೃತಿ ಈಗಾಗಲೇ ಈ ಪ್ರಯೋಗಗಳನ್ನು ಮಾಡುತ್ತಿದರು ಹೋಮೋಸಾಪಿಯನ್ ಹೇಗೆ ಚುರುಕಾದನು ಕನ್ನಡಿ ನರಕೋಶಗಳ ಕಾರಣದಿಂದಾಗಿ ಅವು ಚುರುಕಾಗಿದರು ಮೆದುಳಿನ ಒಂದು ಭಾಗವೆಂದರೆ ಇನ್ಸುಲಾ ಅಥವಾ ಮುಂಭಾಗದ ಸಿಂಗ್ಯುಲೇಟ್ ರಸ್ನಲ್ಲಿ ನಾವು ಪ್ರಮುಖ ನೆಟ್ವರ್ಕ್ ಅನ್ನು ಕಾಣುತ್ತೇವೆ ಕೋತಿ ಚೆಂಡನ್ನು ಹಿಡಿದಾಗ ಮೆದುಳಿನ ಕೆಲವು ಪ್ರದೇಶಗಳು ಸಕ್ರಿಯಗೊಳ್ಳುತ್ತವೆ ಮೂಲ ಪ್ರದೇಶಗಳು ಸಹ ಸಕ್ರಿಯಗೊಳ್ಳುತ್ತವೆ ಯಾರಾದರೂ ಚೆಂಡನ್ನು ಹಿಡಿಯಲು ಪ್ರಯತ್ನಿಸಿದಾಗ ಇದರರ್ಥ ನಿಮ್ಮ ಕಣ್ಣುಗಳು ಅಥವಾ ಇತರರು ಹಾದುಹೋಗುವ ಇನ್ಪುಟ್ ಗ್ರಹಿಸುತ್ತದೆ ಸಂವಹನ ಹೇಗೆ ಬೆಳೆಯುತ್ತದೆ ನಾವು ಕಾಡಿನಲ್ಲಿ ಜಾತಿಗಳ ಜೀವನವನ್ನು ನೋಡಿದರೆ ಪ್ರಾಣಿಗಳ ನಡುವೆ ಸಂವಹನ ನಡೆಯುತ್ತದೆ ವ್ಯಕ್ತಿಯ ಮುಖಭಾವವನ್ನು ನೋಡುವ ಮೂಲಕ ನಾವು ವ್ಯಕ್ತಿಯ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಬಹುದು ಇದು ಕನ್ನಡಿ ನರಕೋಶ ವ್ಯವಸ್ಥೆಗೆ ಸಂಭವಿಸುತ್ತದೆ ಮಕ್ಕಳಲ್ಲಿ ಅನುಕರಿಸುವಂತಹ ನಡವಳಿಕೆಯನ್ನು ನೀವು ಕಾಣಬಹುದು ಕಾನ್ರಾಡ್ ಲಾರೆನ್ಸ್ ಬಾತುಕೋಳಿಗಳಲ್ಲಿ ನಡವಳಿಕೆಯನ್ನು ಕಂಡುಕೊಂಡರು ಸಣ್ಣ ಬಾತುಕೋಳಿಗಳು ಇದ್ದಾಗ ಅವರು ವಯಸ್ಕ ಬಾತುಕೋಳಿಯಂತೆಯೇ ಚಲನೆಯ ರೀತಿಯನ್ನು ಅನುಸರಿಸುತ್ತಾರೆ ನಾವು ಸಾಮಾಜಿಕ ಮುದ್ರಣದ ಬಗ್ಗೆ ಕಲಿಯೋಣ ಈ ನಡವಳಿಕೆಯು ಪರಸ್ಪರ ಸಂವಹನ ನಡೆಸಲು ಮತ್ತು ಪರಸ್ಪರರ ಬಗ್ಗೆ ಭಾವಿಸಲು ಸಹಾಯ ಮಾಡುತ್ತದೆ ಅನುಭೂತಿ ಮತ್ತು ಸಹಾನುಭೂತಿಗೆ ಇದು ಆಧಾರವಾಗಿದೆ ಚಿಂಪಾಂಜಿಗಳು ಮತ್ತು ಕೋತಿಗಳಲ್ಲಿ ಈ ನಡವಳಿಕೆಯನ್ನು ನೋಡಬಹುದು ಅವರಲಿ ಕನ್ನಡಿ ನರಕೋಶಗಳ ಪ್ರದೇಶ ಅಭಿವೃದ್ಧಿಪಡಿಸಿದೆ ಮತ್ತು ಇದು ಧನಾತ್ಮಕ ಮತ್ತುಋಣಾತ್ಮಕ ಭಾವನೆಗಳನ್ನು ಹರಿಯುವಂತೆ ಮಾಡಲು ಸಹಾಯ ಮಾಡುತ್ತದೆ ಭಾವನೆಗಳನ್ನು ಈ ರೀತಿ ನಿರ್ವಹಿಸಲಾಗುತ್ತದೆ ನಾನು ಹುಡುಗಿ ಏನು ಮಾಡುತ್ತಿದ್ದಾಳೆ ಎಂಬ ಪ್ರಶ್ನೆಯನ್ನು ಎತ್ತಿದರೆ ನಿಮ್ಮ ಮೆದುಳಿಗೆ ಏನು ತಿಳಿದಿದೆಯೋ ಅದನ್ನು ನೀವು ಉತ್ತರಿಸುತ್ತೀರಿ ಅವಳು ನಗುತ್ತಿರಬಹುದು ಅಥವಾ ಗಂಭೀರವಾಗಿರಬಹುದು ಆದ್ದರಿಂದ ಇದು ನಮ್ಮ ಜಗತ್ತನ್ನು ರೂಪಿಸುವ ನ್ಯೂರಾನ್ಗಳು ಇದನ್ನು ಮಿರರ್ ನ್ಯೂರಾನ್ಗಳು ಎಂದು ಕರೆಯಲಾಗುತ್ತದೆ ಅದು ಸಾರ್ವತ್ರಿಕ ಸಾಧನವಾಗಿದೆ ಮನೋವಿಜ್ಞಾನವು ಕನ್ನಡಿ ನರಕೋಶಗಳ ಬಗ್ಗೆ ಹೇಳುತ್ತದೆ ನಾವೆಲ್ಲರೂ ಜನರ ನಡವಳಿಕೆಯನ್ನು ಗಮನಿಸಿದ್ದೇವೆ ಆದರೆ ತಮ್ಮನ್ನು ತಾವು ಗಮನಿಸುತ್ತಿದ್ದ ಇತರ ಜನರನ್ನು ಗಮನಿಸುತ್ತಿದ್ದ ಜನರನ್ನು ಊಹಿಸಿಕೊಳ್ಳಿ ಆದ್ದರಿಂದ ಮನುಷ್ಯರನ್ನು ಗಮನಿಸಲಾಗಿದೆ ನಡವಳಿಕೆಯು ಮೂಲತಃ ಕನ್ನಡಿ ನರಕೋಶದ ಚಟುವಟಿಕೆಯಾಗಿದೆ ಇದು ಒಂದು ದಶಲಕ್ಷ ವರ್ಷಗಳಿಂದ ವಿಕಸನಗೊಂಡಿರುವ ಮಾನವ ಮನಸ್ಸಿನ ಕಂಡೀಷನಿಂಗ್ ಆಗಿದೆ ಅದು ಸಾಮಾಜಿಕ ಒಗ್ಗಟ್ಟು ಮನುಷ್ಯನು ಸಾಮಾಜಿಕ ಜೀವಿ ಇದು ಜೈವಿಕ ಹೇಳಿಕೆಯಾಗಿದೆ ಅದು ಸಮಾಜಶಾಸ್ತ್ರೀಯ ಹೇಳಿಕೆಯಲ್ಲ ನೀವು ಇತರ ಮಾನವರೊಂದಿಗೆ ಬದುಕಬೇಕು ನಿಮಗೆ ಭಾವನೆ ಇದೆ ಯಾವುದೇ ಮನುಷ್ಯ ದ್ವೀಪದಲ್ಲಿ ವಾಸಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದು ನೈಸರ್ಗಿಕ ತಂತ್ರಜ್ಞಾನ ಮನೋವಿಜ್ಞಾನವು ಅರಿವಿನ ಆಲೋಚನೆ ಕ್ರಿಯೆ ನಡವಳಿಕೆ ಭಾವನೆಗಳು ಮತ್ತು ನಡವಳಿಕೆಯ ಎಲ್ಲಾ ಮನೋವಿಶ್ಲೇಷಣೆಯನ್ನು ವ್ಯಾಖ್ಯಾನಿಸುತ್ತದೆ ನಾವು ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡುತ್ತಿದ್ದೇವೆ ನೀವು ಆ ವ್ಯಾಖ್ಯಾನವನ್ನು ಪ್ರಶ್ನಿಸಲು ಬಯಸಿದರೆ ನೀವು ಹೊಸ ಮಾದರಿಯನ್ನು ಕಂಡುಹಿಡಿಯಬೇಕು ಸಂತೋಷ ದುಃಖ ಅಸೂಯೆ ಅಥವಾ ಯಾವುದೇ ರೀತಿಯ ಮನೋಭಾವವನ್ನು ವ್ಯಾಖ್ಯಾನಿಸಲು ವ್ಯಾಖ್ಯಾನಗಳು ಒಂದೇ ಆಗಿರುತ್ತವೆ ಸಮಾವೇಶದ ಮೆದುಳು ಚಿಹ್ನೆಗಳನ್ನು ಸಾಮಾನ್ಯ ಸಂಸ್ಕೃತಿಯ ಸಂಕೇತಗಳಾಗಿ ನಿರ್ವಹಿಸುತ್ತದೆ ಆದ್ದರಿಂದ ಇದು ಯಾವುದೇ ರೀತಿಯ ಪ್ರಾತಿನಿಧ್ಯದಲ್ಲಿ ಪೆನ್ನಾಗಿ ಉಳಿಯುತ್ತದೆ ಮೊದಲ ಬಾರಿಗೆ ಯಾರಾದರೂ ಇದನ್ನು ಪೆನ್ ಎಂದು ಕರೆಯುತ್ತಿದ್ದರು ನಂತರ ಪದದ ಸಂಯೋಜನೆಯನ್ನು ಪೆನ್ ಎಂದು ಕರೆಯುತ್ತಾರೆ ಅದು ಅದರ ಕಾರ್ಯದೊಂದಿಗೆ ಮತ್ತು ಅದನ್ನು ಮೆಮೊರಿಯಲ್ಲಿ ಹೇಗೆ ಸಂಗ್ರಹಿಸಲಾಗುತ್ತದೆ ಜೊತೆಗೆ ಸಂಯೋಜಿಸುತದೆ ನೀವು ಪಾರ್ಲೆ ಜಿ ಪೆನ್ನುಗಳನ್ನು ತಿನ್ನುತ್ತಿದ್ದೀರಿ ಮತ್ತು ನೀವು ರೆನಾಲ್ಡ್ಸ್ ಬಿಸ್ಕತ್ಗಳೊಂದಿಗೆ ಬರೆಯುತ್ತಿದ್ದೀರಿ ಎಂದು ಭಾವಿಸಿ ಮೆದುಳು ಒಂದು ರೂಪಕವಾಗಿ ಬಳಸುವ ಈ ರೀತಿಯ ಸಂಕೇತ ನಿಮಗೆ ತಂತ್ರಜ್ಞಾನವಿಲ್ಲದಿದ್ದರೆ ಅವುಗಳನ್ನು ಕಲಿಯುವುದನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಈ ಪ್ರಮಾಣವನ್ನು ನೋಡಿ ಇದು ಮಿಲಿಸೆಕೆಂಡುಗಳಿಂದ ದಿನಗಳು ದಿನಗಳಿಂದ ಗಂಟೆಗಳವರೆಗೆ ಸಮಯದ ಪ್ರಮಾಣವಾಗಿದೆ ನಾವು ನಡವಳಿಕೆಯನ್ನು ಅಧ್ಯಯನ ಮಾಡುತ್ತೇವೆ ಸಿನಾಪ್ಸ್ನಿಂದ ಮೆದುಳಿಗೆ ಟಿ ಓದುವುದು ಬಹಳ ಆಸಕ್ತಿದಾಯಕ ವಿಷಯವಾಗಿದೆ ನೀವು ಡೆಂಡ್ರೈಟ್ ಸಿನಾಪ್ಸೆ ಅಥವಾ ಆಕ್ಸಾನ್ ಬಗ್ಗೆ ಅಧ್ಯಯನ ಮಾಡಬಹುದು ನೀವು ಒಂದರ ನಂತರ ಒಂದರಂತೆ ಕಲಿಯುವಿರಿ ಮೆಮೊರಿಯ ಮೆದುಳಿನ ನರಕೋಶದ ಪ್ಯಾಚ್ ಅನ್ನು ಪ್ಯಾಚ್ ಕ್ಲ್ಯಾಂಪ್ ಎಂದು ಕರೆಯಲಾಗುತ್ತದೆ ನೀವು ಒಂದೇ ಸಮಯದಲ್ಲಿ ಒಂದೇ ರಚನೆಯನ್ನು ಅಧ್ಯಯನ ಮಾಡಬಹುದು ನಿಮ್ಮ ಅಧ್ಯಯನವನ್ನು ಏಕ ನರಕೋಶದಿಂದ ಪದರಕ್ಕೆ ಹೆಚ್ಚಿಸಿದಾಗ ನೀವು ಇಇಜಿ ಮತ್ತು ಎಂಇಜಿ ಕಲಿಯುವಿರಿ ಆಪ್ಟಿಕಲ್ ಜೆನೆಟಿಕ್ಸ್ನ ಕೆಲಸ ಕ್ರಿಯಾತ್ಮಕ ಎಂಆರ್ಐ ಸಹ ಅಧ್ಯಯನದ ಒಂದು ಭಾಗವಾಗಿದೆ ನೀವು ಹಲವು ಗಂಟೆಗಳ ಪರಿಣಾಮವಾಗಿ ದಿನಗಳಲ್ಲಿ ಈ ಎಲ್ಲವನ್ನು ಅಧ್ಯಯನ ಮಾಡಬಹುದು ಒಬ್ಬ ವ್ಯಕ್ತಿಗೆ ಪಾರ್ಶ್ವವಾಯು ಇದ್ದರೆ ಅವನ ಮೆದುಳಿಗೆ ಹಾನಿಯಾಗುತ್ತದೆ ವ್ಯಕ್ತಿಯು ತಕ್ಷಣದ ಗಾಯದಿಂದ ಚೇತರಿಸಿಕೊಳ್ಳಬಹುದು ಬ್ರೋಕಾಸ್ ಪ್ರದೇಶವು ಗಾಯಗೊಂಡಿದ್ದರಿಂದ ವ್ಯಕ್ತಿಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ ವಿವಿಧ ರೀತಿಯ ಸಮಸ್ಯೆಗಳು ಯಾವುವು ನೀವು ಏನು ಮಾಡಬೇಕೆಂದು ನೀವು ನಿರ್ಧರಿಸಬೇಕು ಆದ್ದರಿಂದ ಪ್ರಶ್ನೆಯು ಸೀಮಿತಗೊಳಿಸುವ ಅಂಶವಾಗಿ ಉಳಿದಿದೆ ನೀವು ಸರಿಯಾದ ತಂತ್ರಜ್ಞಾನವನ್ನು ಆರಿಸುತ್ತೀರಿ ನ್ಯೂರಾನ್ ಸಿಗ್ನಲ್ 0 5 ಮಿಲಿಸೆಕೆಂಡುಗಳಲ್ಲಿ ಸಿನಾಪ್ಸೆಸ್ ನಡುವಿನ ಇತರ ಪ್ರದೇಶಗಳಿಗೆ ಹೋದಾಗ ಏನಾಗುತ್ತದೆ ನೀವು ಅದನ್ನು ಗಂಟೆಗಳಲ್ಲಿ ಅಳೆಯಲು ಸಾಧ್ಯವಿಲ್ಲ ನಡವಳಿಕೆಯನ್ನು ಅಧ್ಯಯನ ಮಾಡಲು ನಿಮಗೆ ಒಂದು ವಾರ ಸಾಧ್ಯವಿಲ್ಲ ಇಡೀ ನೆಟ್ವರ್ಕ್ನ ವಿದ್ಯುತ್ ರಾಸಾಯನಿಕ ಚಟುವಟಿಕೆಯನ್ನು ಅಳೆಯುವುದು ಹೇಗೆ ಕೆಲವು ನಡವಳಿಕೆಯೊಂದಿಗೆ ಮೆದುಳಿನ ಚಟುವಟಿಕೆಯನ್ನು ಅಳೆಯೋಣ ಒಬ್ಬ ವ್ಯಕ್ತಿಯು ಏಕೆ ದುಃಖಿಸುತ್ತಾನೆ ಎಂದು ನಾವು ಅಧ್ಯಯನ ಮಾಡುತ್ತೇವೆ ನಮ್ಮೊಂದಿಗೆ ಇರುವ ಹೆಚ್ಚಿನ ಡೇಟಾದೊಂದಿಗೆ ನಾವು ವಿಶ್ಲೇಷಿಸುತ್ತೇವೆ ಮೆದುಳಿನ ಸಂಕೇತವನ್ನು ಕೆಲವು ಉಪಕರಣವನ್ನು ಬಳಸಿ ಅಳೆಯಬಹುದು ಸಿಗ್ನಲ್ ಅನ್ನು ವಿಶ್ಲೇಷಿಸಲು ನೀವು ಮೆದುಳನ್ನು ತೆರೆಯಲು ಸಾಧ್ಯವಿಲ್ಲ ಮೆದುಳು ತಲೆಬುರುಡೆಯಿಂದ ಆವೃತವಾಗಿದೆ ತಲೆಬುರುಡೆ ರಕ್ಷಣೆ ನೀಡುತ್ತದೆ ಆದ್ದರಿಂದ ನೇರ ಮೆದುಳಿನ ಸಂಕೇತಗಳು ಸಾಮಾನ್ಯವಾಗಿ ವಿದ್ಯುತ್ಕಾಂತೀಯವಾಗಿರುತ್ತದೆ ಕಾಂತಕ್ಷೇತ್ರದಲ್ಲಿನ ವಿದ್ಯುತ್ ಚಟುವಟಿಕೆಯನ್ನು ಎಲೆಕ್ಟ್ರೋಎನ್ಸೆಫಾಲೋಗ್ರಾಫಿ ಅಥವಾ ಮ್ಯಾಗ್ನೆಟೋಎನ್ಸೆಫಾಲೋಗ್ರಾಫಿ ಎಂದು ಕರೆಯಲಾಗುತ್ತದೆ ಏಕ ಕೋಶದಲ್ಲಿ ವಿದ್ಯುತ್ ರೆಕಾರ್ಡಿಂಗ್ ಆಯಸ್ಕಾಂತೀಯ ಕ್ಷೇತ್ರವನ್ನು ಬದಲಾಯಿಸುತ್ತದೆ ಪರೋಕ್ಷ ಸಂಕೇತಗಳನ್ನು ಮೆದುಳಿನ ಹೀರಿಕೊಳ್ಳುವಿಕೆ ಮತ್ತು ರಕ್ತದ ಹರಿವಿನಿಂದ ಅಳೆಯಲಾಗುತ್ತದೆ ರಕ್ತದ ಹರಿವಿನ ವ್ಯವಸ್ಥೆಯು ಶಕ್ತಿ ಆಮ್ಲಜನಕ ಮತ್ತು ವಿಕಿರಣಶೀಲತೆಯನ್ನು ಬಳಸುತ್ತದೆ ಇದನ್ನು ಡಿಫ್ಯೂಸ್ ಟೆನ್ಸರ್ ಇಮೇಜಿಂಗ್ ಎಂದು ಕರೆಯಲಾಗುತ್ತದೆ ಇದು ಮೆದುಳಿನ ರೆಕಾರ್ಡಿಂಗ್ ಮಾಡುತ್ತದೆ ಮತ್ತು ಅರಿವನ್ನು ಪ್ರತಿಬಿಂಬಿಸುತ್ತದೆ ಅರಿವು ನಿಮ್ಮ ಆಲೋಚನೆ ತೀರ್ಪು ಅಮೂರ್ತ ಚಿಂತನೆ ಭಾಷೆ ಸಾಂಸ್ಕೃತಿಕ ಉಲ್ಲೇಖಗಳನ್ನು ಒಳಗೊಂಡಿರುತ್ತದೆ ಇವು ಪರೋಕ್ಷ ಕ್ರಮಗಳಾಗಿವೆ ನಾನು ಅಲೆಯನ್ನು ಸ್ವೀಕರಿಸಲು ಅಥವಾ ಬಣ್ಣದ ಪ್ರದೇಶವನ್ನು ನೋಡಿದರೆ ವ್ಯಕ್ತಿಯು ಕೋಪಗೊಂಡಿದ್ದಾನೆ ಎಂದು ಅದು ಪ್ರತಿಬಿಂಬಿಸುತ್ತದೆಯೇ ಕಾರ್ಯವು ಸಂಕೀರ್ಣವಾಗಿರುವುದರಿಂದ ಅದು ನಿಜವಾಗಲು ಸಾಧ್ಯವಿಲ್ಲ ಉದಾಹರಣೆಗೆ ನಿಮ್ಮ ಮೆದುಳಿನಲ್ಲಿ ಮುರಿತ ಇದ್ದರೆ ಎಕ್ಸರೆ ಅದನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಪ್ಲ್ಯಾಸ್ಟರಿಂಗ್ ವಿಧಾನವನ್ನು ಬಳಸಿಕೊಂಡು ಮುರಿದ ಭಾಗವನ್ನು ನೀವು ಮತ್ತೆ ಒಂದುಗೂಡಿಸಲು ಸಾಧ್ಯವಾಗುತ್ತದೆ ಇದು ನೇರ ವಿಧಾನ ಎಕ್ಸರೆ ಎಲುಬಿನ ಗಾಯದ ನೇರ ಅಳತೆಯಾಗಿದೆ ಆದರೆ ಸಿಟಿ ಸ್ಕ್ಯಾನ್ ಅಥವಾ ಇಇಜಿ ನೇರ ಅಳತೆಯಾಗಿಲ್ಲ ಇಇಜಿ ನೇರ ಅಳತೆಯೋ ಅಥವಾ ಪರೋಕ್ಷವೇ ಎಂಬುದು ಒಂದು ಪ್ರಶ್ನೆ ಮೈಲೀನೇಟೆಡ್ ಬಿಳಿ ದ್ರವ್ಯದ ವಿಷಯದ ಬಗ್ಗೆ ನಾನು ನಿಮಗೆ ಹೇಳಿದೆ ಆದ್ದರಿಂದ ಇದು ಮೆದುಳಿನ ಬಿಳಿ ದ್ರವ್ಯದ ನಕ್ಷೆ ಇದು ಬಿಳಿ ದ್ರವ್ಯದೊಳಗಿನ ನೀರಿನ ಅಣುಗಳ ಚಲನೆಯನ್ನು ಬಳಸುತ್ತದೆ ತಂತ್ರಜ್ಞಾನದೊಂದಿಗೆ ವರ್ಣರಂಜಿತ ಚಿತ್ರವನ್ನು ರಚಿಸಲಾಗಿದೆ ಇದು ಬಿಳಿ ದ್ರವ್ಯ ರಚನೆ ಇದು 6 ನೇ ಪದರದಿಂದ ಪ್ರಾರಂಭವಾಗುತ್ತದೆ ಇವೆಲ್ಲವೂ ಬೆನ್ನುಹುರಿಯನ್ನು ತಲುಪುತ್ತವೆ ಇವುಗಳು ನಿಮ್ಮ ಚಲನೆಯನ್ನು ಮತ್ತು ನಿಮ್ಮ ಪ್ರತಿವರ್ತನವನ್ನು ನಿಯಂತ್ರಿಸುತ್ತದೆ ಚಿತ್ರದಲ್ಲಿ ನೀವು ನೀಲಿ ವಸ್ತುವನ್ನು ನೋಡುತ್ತಿರುವಿರಿ ನೀವು ದೃಷ್ಟಿ ಪ್ರದೇಶ ಶ್ರವಣ ಪ್ರದೇಶವನ್ನು ನೋಡಬಹುದು ಪ್ಯಾರಿಯೆಟಲ್ ಲೋಬ್ ಮೋಟಾರ್ ನಿಯಂತ್ರಕವನ್ನು ಸಹ ಕಾಣಬಹುದು ಇವು ಇಮೇಜಿಂಗ್ನಲ್ಲಿ ಇತ್ತೀಚಿನ ನವೀಕರಣಗಳು ಕೆಲವು ಮಾನಸಿಕ ಮತ್ತು ನರವೈಜ್ಞಾನಿಕ ಕಾಯಿಲೆಗಳಿಗೆ ಕಾರಣಗಳು ನಮಗೆ ತಿಳಿದಿಲ್ಲ ಬಿಳಿ ದ್ರವ್ಯ ರೋಗವಿದೆಯೇ ಇದು ಸಾಮಾನ್ಯ ರಚನೆ ನಾವು ನೆಟ್ವರ್ಕ್ಗಳಲ್ಲಿನ ವ್ಯತ್ಯಾಸಗಳನ್ನು ಕಾಣಬಹುದು ರೋಗಿಯಲ್ಲಿ ಬಿಳಿ ದ್ರವ್ಯದ ಸಮಸ್ಯೆ ಇದೆ ಎಂದು ನಾವು ಉಹಿಸಬಹುದು ಏಕ ಘಟಕ ರೆಕಾರ್ಡಿಂಗ್ ಬಗ್ಗೆ ನೀವು ಯೋಚಿಸಿದರೆ ನೀವು ಅಂತರ್ಜೀವಕೋಶ ಮತ್ತು ಬಾಹ್ಯಕೋಶೀಯ ಪ್ರಚೋದನೆಯನ್ನು ಪರಿಗಣಿಸುತ್ತೀರಿ ಮೆದುಳು ಸೆರೆಬೆಲ್ಲಮ್ನಿಂದ ಯೋಚಿಸುತ್ತದೆ ಇದು ಸೂಕ್ಷ್ಮ ರಾಗಗಳ ಚಲನೆಗೆ ಬಳಸುವ ಸಣ್ಣ ಪ್ರದೇಶವಾಗಿದೆ ಕ್ರಿಯಾಶೀಲ ವಿಭವವು ಹೆಚ್ಚಿನ ಮಿಲಿವೋಲ್ಟ್ಗಳನ್ನು ಹೊಂದಿರುತ್ತದೆ ಏಕೆಂದರೆ ಇದು ಶಸ್ತ್ರಚಿಕಿತ್ಸಕ ಸೆರ್ಜ್ ಆಗಿದೆ ಅವುಗಳನ್ನು ಸ್ಪೈಕ್ ಎಂದು ಕರೆಯಲಾಗುತ್ತದೆ ನರಕೋಶದ ಏಕ ಘಟಕ ರೆಕಾರ್ಡಿಂಗ್ ಸ್ಪೈಕ್ ಬಗ್ಗೆ ಮಾತನಾಡುತ್ತದೆ ನೀವು ಜೀವಕೋಶಗಳು ಮತ್ತು ಪೊರೆಯನ್ನು ಪರಿಗಣಿಸಬೇಕಾಗಿದೆ ನೀವು ವಿದ್ಯುದ್ವಾರವನ್ನು ಬಳಸಿದರೆ ನೀವು ಕ್ರಿಯಾಶೀಲ ಸಾಮರ್ಥ್ಯವನ್ನು ಅಳೆಯಬಹುದು ನೀವು ಅದನ್ನು ಲಂಬವಾಗಿ ಅಳೆಯಲು ಸಾಧ್ಯವಿಲ್ಲ ಕೆಲವು ನಿದರ್ಶನಗಳಲ್ಲಿ ಕ್ರಿಯಾಶೀಲ ಸಂಭಾವ್ಯವು ಸಾಯುತ್ತದೆ ಏಕೆಂದರೆ ಅದು ಅಲ್ಪಕಾಲಿಕವಾಗಿರುತ್ತದೆ ಆದ್ದರಿಂದ ಪ್ರತ್ಯೇಕ ನರಕೋಶಗಳು ಸ್ಪೈಕಿಂಗ್ ಮಾದರಿಯನ್ನು ಒದಗಿಸುತ್ತವೆ ನಿಮಗೆ ನೆನಪಿದ್ದರೆ ಗರ್ಭ ಮತ್ತು ಭ್ರೂಣದೊಳಗೆ ಸಕ್ರಿಯಗೊಳ್ಳುತ್ತದೆ ಆರಂಭಿಕ ಮೋಟಾರ್ ಸ್ಪೈಕ್ ವಿಸರ್ಜನೆ ಮಾಡುತದೆ ಸ್ಪೈಕ್ನ ಮೌಲ್ಯ ಏನು ನಾವು ಮೆಮೊರಿ ನೆಟ್ವರ್ಕ್ಗಳ ರಚನೆಯನ್ನು ಮತ್ತು ಸ್ಪೈಕ್ನ ಯಾವ ಮೌಲ್ಯಗಳು ರೂಪುಗೊಳ್ಳುತ್ತವೆ ಚರ್ಚಿಸುತ್ತೇವೆ ಈ ಏಕ ನರಕೋಶವನ್ನು ನೀವು ಹೇಗೆ ಅಧ್ಯಯನ ಮಾಡುತ್ತೀರಿ ಅದನ್ನು ವಿಶ್ಲೇಷಿಸಲು ನೀವು ಮೆದುಳಿನ ಒಳಗೆ ಹೋಗಲು ಸಾಧ್ಯವಿಲ್ಲ ನೀವು ಇದನ್ನು ಎಲ್ಲಿ ಬಳಸುತ್ತೀರಿ ನಾವು ಸಸ್ತನಿಗಳನ್ನು ಪ್ರಯೋಗಗಳಿಗೆ ಬಳಸುತ್ತೇವೆ ಮಂಕಿ ಮಕಾಕ್ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿ ಆದರೆ ಪ್ರಾಣಿಗಳ ಹಕ್ಕುಗಳ ಕಾರಣ ಪ್ರಯೋಗಗಳನ್ನು ನಡೆಸುವುದು ಕಷ್ಟ ಇದು ಮಾನವರಂತೆಯೇ ರಚನೆಯನ್ನು ಹೊಂದಿದೆ ಇಲಿ ಮೆದುಳಿನ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ ಎನ್ಸೆಫಲೈಸೇಶನ್ ಮತ್ತು ಮೆದುಳಿನ ಗಾತ್ರದ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಮೆದುಳಿನ ಜಾಲವು ತಲೆಬುರುಡೆಯ ಗಾತ್ರವಾಗಿದೆ ಮತ್ತು ಮಾನವರಲ್ಲಿ ಬಹುತೇಕ ಹೋಲುತ್ತದೆ ಇಲಿಗಳು ಉತ್ತಮ ಕಲಿಯುವವರು ಕಲಿಕೆ ಮತ್ತು ಮೆಮೊರಿ ಪ್ರಯೋಗಗಳಿಗೆ ಬಂದಾಗ ಇಲಿಗಳಿಗೆ ಆದ್ಯತೆ ನೀಡಲಾಗುತ್ತದೆ ಇಲಿಗಳು ವೇಗವಾಗಿ ಕಲಿಯುವವರು ನ್ಯೂರಾನ್ಗಳು ಒಂದೇ ಆಗಿರುವಾಗ ನಾವು ಡೇಟಾವನ್ನು ಹೊರತೆಗೆಯಬಹುದು ನಡವಳಿಕೆ ಒಂದೇ ಆಗಿರುತ್ತದೆ ನಾವು ಕೆಲವು ನಡವಳಿಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಅದರ ನರ ಸಂಬಂಧವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಏಕೆಂದರೆ ಅದು ಇಲ್ಲದೆ ನೀವು ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಸಾಕಷ್ಟು ತನಿಖೆ ಮಾಡಿದ್ದೇವೆ ಚಿಂಪಾಂಜಿಗಳು ಗುಂಪು ಹಿಂಸೆ ಅಥವಾ ಪುರುಷ ನಡವಳಿಕೆಯಂತಹ ನಡವಳಿಕೆಯನ್ನು ಹೊಂದಿವೆ ಕೋತಿಗಳು ಸಹ ಇದೇ ರೀತಿಯ ನಡವಳಿಕೆಯನ್ನು ಹೊಂದಿವೆ ಒಂದೇ ಘಟಕದಿಂದ ನೀವು ವಿದ್ಯುತ್ ಚಟುವಟಿಕೆಗೆ ಸಂಬಂಧಿಸಿದ ಅಧ್ಯಯನದ ಪ್ರದೇಶವನ್ನು ಹೆಚ್ಚಿಸಬಹುದು ನೀವು ಇಂಟ್ರಾಕಾರ್ಟಿಕಲ್ ವಿದ್ಯುದ್ವಾರವನ್ನು ಬಳಸುತ್ತಿರುವಿರಿ ಇದು ಒಂದೇ ನರಕೋಶವಲ್ಲ ಹೆಚ್ಚು ನರಕೋಶಗಳು ಮತ್ತು ಜೀವಕೋಶಗಳ ದೊಡ್ಡ ಜೋಡಣೆ ಇವೆ ಈ ಪ್ರದೇಶಗಳು 10 ರಿಂದ 3 ಶಕ್ತಿ ನ್ಯೂರಾನ್ಗಳನ್ನು ಹೊಂದಿವೆ ಆಳವಾದ ರಚನೆಯಲ್ಲಿ ಯಾವ ರೀತಿಯ ವಿದ್ಯುತ್ ಚಟುವಟಿಕೆ ನಡೆಯುತ್ತಿದೆ ಇದು ಮೇಲ್ಮೈ ಎಲೆಕ್ಟ್ರೋಗಿಂತ ಭಿನ್ನವಾಗಿರುತ್ತದೆ ಇದು ಮೊದಲ 6 ಪದರಗಳಲ್ಲಿ ಕಾರ್ಟೆಕ್ಸ್ನಿಂದ ಎತ್ತಿಕೊಳ್ಳುತ್ತದೆ ದ್ವಿಧ್ರುವಿ ವ್ಯವಹಾರ ಮತ್ತು ವಿದ್ಯುತ್ ಚಟುವಟಿಕೆಗಳ ಹರಡುವಿಕೆಯಿಂದಾಗಿ ಇದು ನಡೆಯುತ್ತಿದೆ ನೂರು ನರಕೋಶಗಳು ಒಂದೇ ನರಕೋಶಕ್ಕಿಂತ ಭಿನ್ನವಾಗಿರುತ್ತದೆ ಇದು ಈ ಕೋಶ ಜೋಡಣೆಯಿಂದ ಮತ್ತಷ್ಟು ಭಿನ್ನವಾಗಿರುತ್ತದೆ ಏಕೆಂದರೆ ಅವುಗಳನ್ನು ಕಾಲಮ್ಗಳಾಗಿ ಜೋಡಿಸಲಾಗಿದೆ ಈ ಚಟುವಟಿಕೆಗಳನ್ನು ದಾಖಲಿಸಲಾಗುತ್ತಿದೆ ಸ್ಪೈಕ್ಗಳು ವಿಶೇಷವಾಗಿ ಅಪಸ್ಮಾರವು ಕೆಲವು ರೋಗಗ್ರಸ್ತವಾಗುವಿಕೆಗಳನ್ನು ಪಡೆಯುವ ಜನರ ಕಾಯಿಲೆಗಳಲ್ಲಿ ಒಂದಾಗಿದೆ ಅವರು ಸಂಕುಚಿತಗೊಳ್ಳುತ್ತಾರೆ ಅಥವಾ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಸ್ಪೈಕ್ಗಳು ಹೋಲುತ್ತವೆಯಾದರೂ ಅದು ಸಿಗ್ನಲ್ನ ವಿಭಿನ್ನ ಗುಣಮಟ್ಟವಾಗಿದೆ ನಮಗೆ ಸುಲಭವಾಗಿ ಲಭ್ಯವಿರುವ ಯಾವುದನ್ನಾದರೂ ನಾವು ಯಾವಾಗಲೂ ಬಯಸುತ್ತೇವೆ ಉದಾಹರಣೆಗೆ ಲ್ಯಾಬ್ಗಳಿಂದ ಡೇಟಾ ಲಭ್ಯವಿದೆ ನೀವು ತೆಗೆದುಕೊಳ್ಳುವ ವಿದ್ಯುದ್ವಾರವು ಒಂದೇ ರೀತಿಯ ಮತ್ತು ಹೆಚ್ಚಿನ ಸಾಂದ್ರತೆಯ ರಚನೆಯಿಂದ ಮಾಡಲ್ಪಟ್ಟಿದೆ ಇದು 8 ರಿಂದ 256 ರವರೆಗೆ ಬದಲಾಗಬಹುದು ನೀವು ಅದನ್ನು ಮಾಂಟೇಜ್ ರೂಪದಲ್ಲಿ ಬಳಸುತ್ತೀರಿ ಉದಾಹರಣೆಗೆ 10 20 ವ್ಯವಸ್ಥೆಯ ವ್ಯವಸ್ಥೆಯನ್ನು ಪರಿಗಣಿಸೋಣ ಅದು ಪ್ಯಾರಿಯೆಟಲ್ನಿಂದ ಪ್ರಾರಂಭವಾದರೆ ನೀವು ಮುಂಭಾಗದ ತಾತ್ಕಾಲಿಕ ಆಕ್ಸಿಪಿಟಲ್ ಕೇಂದ್ರಕ್ಕೆ ಹೋಗುತ್ತೀರಿ ಈ ಎಲೆಕ್ಟ್ರೋಗಳ ನಡುವೆ ನೀವು ಬೈಪೋಲಾರ್ ಬಯಸಿದರೆ ನೀವು ಎಫ್ಪಿ ಹೊಂದಬಹುದು ನಾವು ಎಡಭಾಗದಲ್ಲಿ ಎಫ್ಪಿ ಹೊಂದಿದ್ದೇವೆ ಮತ್ತು ಬಲಭಾಗದಲ್ಲಿ ಟಿ ಆಕಾರದ ಒಬ್ಬರು ಮಾಂಟೇಜ್ ಅನ್ನು ರಚಿಸಬಹುದು ಅದು ಯಂತ್ರವನ್ನು ನಿರ್ವಹಿಸುತ್ತದೆ ಕಿವಿಗಳು ಯಾವುದೇ ವಿದ್ಯುತ್ ಚಟುವಟಿಕೆಯಿಲ್ಲದೆ ತಟಸ್ಥವಾಗಿವೆ ನೀವು 1 ಅಥವಾ 2 ಅಥವಾ 3 ಅಥವಾ 4 ಮಾಂಟೇಜ್ಗಳನ್ನು ರಚಿಸಬಹುದು ಈ ಎಲ್ಲಾ ವಿದ್ಯುದ್ವಾರಗಳು ಮುಂಭಾಗದ ತಾತ್ಕಾಲಿಕ ಪ್ಯಾರಿಯೆಟಲ್ ಆಕ್ಸಿಪಿಟಲ್ ಅನ್ನು ಎಡ ಕಿವಿಯಂತೆ ಒಂದು ಮೂಲ A ಗೆ ಸಂಪರ್ಕಿಸಲಾಗಿದೆ ಇದು ಯುನಿಪೋಲಾರ್ ವಿದ್ಯುದ್ವಾರಗಳು ಒಂದು ಮೂಲ ವಿದ್ಯುದ್ವಾರಕ್ಕೆ ಸಂಪರ್ಕ ಹೊಂದಿವೆ ಎಂದು ಊಹಿಸಿಕೊಳೋಣ ಅದು ಗ್ರೌಂಡಿಂಗ್ ಎಲೆಕ್ಟ್ರೋಡ್ ಅಥವಾ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿರಬಹುದು ಇನ್ನೊಂದು ಭಾಗವು ವಿಭಿನ್ನ ಸಂಯೋಜನೆಗಳನ್ನು ಹೊಂದಿರುತ್ತದೆ ನಾವು ನಂತರ ಇಇಜಿ ಬಗ್ಗೆ ಮಾತನಾಡೋಣ 8 ರಿಂದ 13 ಹರ್ಟ್ಜ್ ಇರುವ ಆಲ್ಫಾ ತರಂಗಗಳು ಉತ್ಪತ್ತಿಯಾಗುತ್ತವೆ ಇದು 13 ರಿಂದ 20 ರಷ್ಟಿರುವ ಬೀಟಾವನ್ನು ಸಹ ಉತ್ಪಾದಿಸುತ್ತದೆ 20 ರಿಂದ 40 ರ ಗಾಮಾ ತರಂಗಗಳನ್ನು ಗಾಮಾ ಏರಿಳಿತ ಎಂದು ಕರೆಯಲಾಗುತ್ತದೆ ಥೀಟಾ 4 ರಿಂದ 7 ಹರ್ಟ್ಜ್ ಮತ್ತು ಡೆಲ್ಟಾ 5 ಅಥವಾ 2 ಅಥವಾ 4 ಆಗಿರುತ್ತದೆ ಇದು ಎಲ್ಲರ ನಿಧಾನ ಚಟುವಟಿಕೆಯಾಗಿದೆ ಈ ಅಲೆಗಳ ವೈಶಾಲ್ಯವು ಆವರ್ತನಕ್ಕೆ ಸಾರ್ವತ್ರಿಕವಾಗಿ ಅನುಪಾತದಲ್ಲಿರುತ್ತದೆ ನಿಧಾನ ವೈಶಾಲ್ಯದೊಂದಿಗೆ ಬೀಟಾ ವೇಗವಾಗಿರುತ್ತದೆ ಆಲ್ಫಾ ಒಂದು ಲಯಬದ್ಧ ತರಂಗದಂತೆ ಥೀಟಾ ಹೆಚ್ಚಿನ ನಿಧಾನ ತರಂಗವಾಗಿದೆ ಡೆಲ್ಟಾ ಅತ್ಯಂತ ಲಯಬದ್ಧವಾಗಿದೆ ಇದು 8 ರಿಂದ 13 ಹರ್ಟ್ಜ್ ಆಗಿದ್ದು ಅದು ಹತ್ತಿರದ ವಿಶ್ರಾಂತಿ ಆವರ್ತನವಾಗಿದೆ ಪ್ರದೇಶಗಳು ಸಿಗ್ನಲಿಂಗ್ ಕಳುಹಿಸುತ್ತಿದ್ದರೆ ಆಂದೋಲನಗಳು ಆಗುವುದಿಲ್ಲ ಪ್ರಚೋದನೆಯು ನಿಯಂತ್ರಿತ ದಾಸ್ತಾನು ವಿಷಯಗಳಿಂದ ಆವರಿಸಲ್ಪಟ್ಟಿದೆ ಇದು ಆಂದೋಲನಕ್ಕೆ ಕಾರಣವಾಗುತ್ತದೆ ಇವುಗಳು ನಡೆಯುತ್ತಿರುವ ಮೆದುಳಿನ ಆಂದೋಲನ ಮತ್ತು ಡೆಲ್ಟಾ ಮೆದುಳನ್ನು ಜಾಗೃತಗೊಳಿಸುವುದಿಲ್ಲ ನಾವು ನಿದ್ರೆ ಮಾಡುತ್ತೇವೆ ಮತ್ತು ಮೆದುಳು ಹಾನಿಗೊಳಗಾದಾಗ ಅದು ನಿಧಾನವಾಗಿರುತ್ತದೆ ನಿಮ್ಮ ಮೆದುಳು ಸಕ್ರಿಯವಾಗಿದ್ದಾಗ ಅದು ಬೀಟಾಗೆ ಬದಲಾಗುತ್ತದೆ ಮತ್ತು ನೀವು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಅದು ಥೀಟಾಗೆ ಬದಲಾಗುತ್ತದೆ ಈ 40 ಹರ್ಟ್ಜ್ ವಿಧಾನವನ್ನು ಗಾಮಾ ಏರಿಳಿತ" ಎಂದು ಕರೆಯಲಾಗುತ್ತದೆ ಇದು ಕಾರ್ಯವಿಧಾನದಲ್ಲಿ ಒಳಗೊಂಡಿರುವ ಎಲ್ಲವನ್ನೂ ಬಂಧಿಸುತ್ತದೆ ವಿದ್ಯುತ್ ಇದ್ದಾಗ ಕಾಂತೀಯತೆಯೂ ಇರುತ್ತದೆ ಇಇಜಿಗೆ ಹೋಲಿಸಿದರೆ ಮ್ಯಾಗ್ನೆಟಿಕ್ ಮ್ಯಾಗ್ನೆಟೋಎನ್ಸೆಫಾಲೋಗ್ರಾಫಿ ವಿಭಿನ್ನ ಸಮಸ್ಯೆಯಾಗಿದೆ ಇಇಜಿಯಲ್ಲಿ ನೀವು ಸ್ಥಳೀಕರಿಸಲಾಗದ ತರಂಗವನ್ನು ಹೊಂದಿದೆ ಆದರೆ ಮ್ಯಾಗ್ನೆಟೋಎನ್ಸೆಫಾಲೋಗ್ರಾಫಿ ಉತ್ತಮ ಸಾಮಾಜಿಕ ಸಂಘಟನೆಯನ್ನು ಹೊಂದಿದೆ ಕಾಲಮ್ಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದನ್ನು ನಿಮಗೆ ನೆನಪಿದೆಯೇ ಆದ್ದರಿಂದ ಇವುಗಳು ಒಂದು ಕಾಲಂನಲ್ಲಿ ವಿಕಿರಣ ಆಧಾರಿತ ನ್ಯೂರಾನ್ಗಳಾಗಿದ್ದರೆ ಇದು ಕಾಂತಕ್ಷೇತ್ರ ಇದು ಹೆಬ್ಬೆರಳು ನಿಯಮ ಮೆದುಳಿನೊಳಗೆ ಹೋಗುವ ಸಂಕೇತವನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ಎಂಇಜಿ ಸ್ಪರ್ಶಕವಾಗಿದ್ದರೆ ಅದನ್ನು ಆರಿಸುತ್ತದೆ ಈ ಮೇಲ್ಮೈ ಕಾಂತಕ್ಷೇತ್ರವಾಗಿದೆ ಇವೆಲ್ಲವೂ ಸ್ಪರ್ಶಕ ಆದ್ದರಿಂದ ಎಂಇಜಿ ಸ್ಪರ್ಶಕ ನಾರಿನ ಕ್ಷೇತ್ರವನ್ನು ಎತ್ತಿಕೊಳ್ಳುತ್ತದೆ ಸ್ಪರ್ಶಕ ಎಂದರೆ ಸಮಾನಾಂತರವಾಗಿ ಚಲಿಸುವುದು ಇದು ಗೈರಿ ಎತ್ತರದಲಿ ಸುಲ್ಸಿ ಆಗಿದೆ ಇಇಜಿ ಇಲ್ಲಿಂದ ಎತ್ತಿಕೊಳ್ಳುತ್ತದೆ ಅವರು ಈ ರೀತಿ ಆಧಾರಿತರಾಗಿದ್ದಾರೆ ಇಇಜಿ ಸರಿಯಾದ ಎಂಇಜಿಯನ್ನು ತೆಗೆದುಕೊಳ್ಳುತ್ತದೆ ಈ ಫೈಬರ್ಗಳನ್ನು ನೋಡಿ ಮತ್ತು ಅದಕ್ಕಾಗಿಯೇ ಎಂಇಜಿ ಉತ್ತಮವಾಗಿದೆ ಎಂಇಜಿ ಉತ್ತಮ ಮೂಲ ಸ್ಥಳೀಕರಣವನ್ನು ನೀಡುತ್ತದೆ ಟಿಎಂಎಸ್ ಟ್ರಾನ್ಸ್ಕ್ರಾನಿಯಲ್ ಮ್ಯಾಗ್ನೆಟಿಕ್ ಪ್ರಚೋದನೆಯಾಗಿದೆ ಇದನ್ನು ಚಿಕಿತ್ಸೆಗೆ ಬಳಸಲಾಗುತ್ತದೆ ಇದು ಮೆದುಳಿನ ಕೆಲವು ಪ್ರದೇಶಗಳನ್ನು ಉತ್ತೇಜಿಸುತ್ತದೆ ಮತ್ತು ನಂತರ ನೀವು ರೆಕಾರ್ಡಿಂಗ್ ಪ್ರಾರಂಭಿಸುತ್ತೀರಿ ಆದ್ದರಿಂದ ನೀವು ಒಂದು ನಿರ್ದಿಷ್ಟ ಪ್ರದೇಶವನ್ನು ಉತ್ತೇಜಿಸಬಹುದು ಉಳಿದವುಗಳನ್ನು ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸುತ್ತೇನೆ ಟಿಎಂಎಸ್ ಕೇವಲ ಕಾಂತಕ್ಷೇತ್ರದ ಪ್ರಚೋದನೆಯ ವಿಸ್ತರಣೆಯಾಗಿದೆ ಇದು ಒಂದು ನಿರ್ದಿಷ್ಟ ಸುತ್ತುವರಿದ ಪ್ರದೇಶವನ್ನು ಹೊಂದಿದೆ ವರ್ತನೆಯ ಪರಿಣಾಮಗಳು ಮೆಮೊರಿ ಅಥವಾ ಭಾವನೆಯನ್ನು ಬಳಸುತ್ತವೆ ನಾನು ಇದನ್ನು ಕೊನೆಗೊಳಿಸುತ್ತೇನೆ ಮತ್ತು ನನ್ನ ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಯುತ್ತೇನೆ ಇಂದಿನ ಚರ್ಚೆಗಳು ನಮಗೆ ಇನ್ನಷ್ಟು ತಿಳಿಯಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ